ಆದ್ದರಿಂದ ಮೊದಲು ಪರಿಕಲ್ಪನೆಯನ್ನು ಕಾರ್ಯಗತಗೊಳಿಸುವುದು ಮತ್ತು ನಂತರ ಸಂಪೂರ್ಣವಾಗಿ ಹೊಂದಿಕೆಯಾದ ಪದರಗಳು ಎಂಬ ಪ್ರಮುಖ ಮಾಡ್ಯೂಲ್ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ ಆದ್ದರಿಂದ ಇದನ್ನು ಮೊದಲು ಪ್ರೇರೇಪಿಸಲು ಪರಿಮಿತಿಯ ಹೀರುವಿಕೆ ಏಕೆ ವಿಫಲಗೊಳ್ಳುತ್ತದೆ ಎಂದು ನಾವು ಪ್ರಾರಂಭಿಸುವ ನಂತರ ಪರಿಹಾರ ನೋಡುವ ನಮಗೆ ಕೆಲವು ಪ್ರೇರಣೆ ಇದೆ ಮತ್ತು ನಂತರ ಸಂಪೂರ್ಣವಾಗಿ ಹೊಂದಿಕೆಯಾಗುವ ಪದರಗಳಿಗೆ ಬರುತ್ತೇವೆ ಸಂಪೂರ್ಣವಾಗಿ ಹೊಂದಿಕೆಯಾದ ಈ ಪದರಗಳನ್ನು ನಾನು ನಮೂದಿಸಲು ಬಯಸುತ್ತೇನೆ ಇದು ಇತ್ತೀಚಿನ ಸೂತ್ರೀಕರಣವಾಗಿದೆ 1990 ದಶಕದಲ್ಲಿ ಇದನ್ನು ಸೂತ್ರೀಕರಿಸಲಾಗಿದೆ ಇದು FDTDಗೆ ಸೀಮಿತಗೊಳಿಸಲಾಗಿಲ್ಲ FEM ಕೂಡ PML ಅನ್ನು ಕಾರ್ಯಗತಗೊಳಿಸಿಬಹುದು ಮತ್ತು ಜನರು ಹಾಗೆ ಮಾಡಿದ್ದಾರೆ ಆದ್ದರಿಂದ ನಾನು ನಿಮಗೆ ಹೇಳುತ್ತಿರುವುದೇನೆಂದರೆ ಸೈದ್ಧಾಂತಿಕ ಅಭಿವೃದ್ಧಿಯೊಂದಿಗೆ ನಾವು ಪ್ರಾರಂಭಿಸುವ ನಂತರ FDTDಯಲ್ಲಿ ಅನುಷ್ಠಾನಗೊಳಿಸುವ ಆದರೆ ನಾವು FEM ನಲ್ಲಿಯೂ ಕಾರ್ಯಗತಗೊಳಿಸಬಹುದು ಪರಿಮಿತಿ ಹೀರುವ ವೈಫಲ್ಯದೊಂದಿಗೆ ನಾವು ಪ್ರಾರಂಭಿಸುತ್ತೇವೆ ಆದ್ದರಿಂದ ನಾವು ನಷ್ಟಮಾಧ್ಯಮವನ್ನು ಪರಿಗಣಿಸುವ ಮೂಲಕ ಚರ್ಚೆಯನ್ನು ಪ್ರಾರಂಭಿಸುವ ಆದರೆ ನಷ್ಟದ ಮಾಧ್ಯಮ ವಿಭಿನ್ನವಾದದ್ದು ಹಿಂದೆ ನಾವು ಪರಿಮಿತಿ ಹೀರುವುದನ್ನು ನೋಡಿದಾಗ ನಾವು ಏನು ಮಾಡಿದ್ದೇವೆ ಇದರೊಂದಿಗೆ ಪ್ರಾರಂಭಿಸುವುದೇ 1D ನಿರ್ನವಾತದಲ್ಲಿ ನಾವು ಪರಿಮಿತಿ ವಿಧಿಸುತ್ತೇವೆ ಮತ್ತು ಪರಿಪೂರ್ಣವಾಗಿ ಪ್ಪರಿಮಿತಿ ಹೀರುವುದನ್ನು ನಾವು ಕಂಡುಕೊಂಡಿದ್ದೇವೆ ಅವುಗಳು ನಮಗೆ ಯಾವತ್ತೂ ಪ್ರತಿಫಲನವನ್ನು ನೀಡುವುದಿಲ್ಲ ಆದ್ದರಿಂದ ನಾವು ಚರ್ಚೆಯನ್ನು 1D ಗೆ ಸೀಮಿತಗೊಳಿಸುತ್ತೇವೆ ಆದರೆ ಈಗ ಅದನ್ನು ನಷ್ಟದ ಮಾಧ್ಯಮಕ್ಕೆ ಬದಲಾಯಿಸುವುದು ಕೇವಲ ವ್ಯತ್ಯಾಸ ಮತ್ತು ಇಲ್ಲಿ ABCಗೆ ಅದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಎಂದು ಕಾಣಬಹುದು ಆದ್ದರಿಂದ ನಷ್ಟದ ಮಾಧ್ಯಮವು ಶೂನ್ಯೇತರ ಮತ್ತು ವಾಹಕತೆಯಿಂದ ನಿರೂಪಿಸಲ್ಪಟ್ಟಿದೆ ಹೇಗೆ ಎಂದು ನಾವು ನೋಡೋಣ ಮತ್ತು ಈಗ ನಾವು ವಿಷಯವನ್ನು ನಿಜವಾಗಿಯೂ ಸರಳವಾಗಿಸಲು ಚದುರಿಸುವಿಕೆಯ ಮಾಧ್ಯಮವನ್ನು ಸಹ ಪರಿಗಣಿಸುವುದಿಲ್ಲ ನಾವು D ε E ಮಾಡುತ್ತಿರುವುದನ್ನು ಸರಳವಾಗಿ ಪರಿಗಣಿಸುತ್ತೇವೆ ಆದ್ದರಿಂದ ಒಂದೇ ಆವರ್ತನ ರೀತಿಯ ವಿಷಯ ನೀವು ಎಲ್ಲರೂ ಮ್ಯಾಕ್ಸ್ವೆಲ್ನ ಸಮೀಕರಣMaxwell's equation ∇ ×H J∂E∂t ಪರಿಚಿತವಾಗಿದೆ ಆದ್ದರಿಂದ ಇದು ಇಲ್ಲಿರಬೇಕು ಇದು ಇಲ್ಲಿಯೂ ಸಹ ಇರಬೇಕು ಆದರೆ ಎಲ್ಲೆಡೆ ಒಂದೇ ರೀತಿ ತಲೆಕೆಡಿಸಿಕೊಳ್ಳವ ಅವಶ್ಯಕತೆ ಇಲ್ಲ ಎಂದು ತಿಳಿದಿದೆ ನಾನು ಪ್ರಸ್ತುತ ಪದವನ್ನು ಓಮ್ ನ ನಿಯಮOhm's law ದಿಂದ ಬದಲಾಯಿಸಿದ್ದೇನೆ ∂∂tವನ್ನು jω ದಿಂದ ಬದಲಾಯಿಸಿದ್ದೇನೆ ಈ ಎಲ್ಲಾ ಸಮೀಕರಣವು t ಅವಲಂಬನೆಯನ್ನು ಹೊಂದಿರಬೇಕು ಮತ್ತು ನಂತರ ನಾವು ejωt ಮಾಡುತ್ತಿದ್ದೇವೆ ಆದ್ದರಿಂದ ಇದು ನಮಗೆ ನೀಡುತ್ತದೆ ಇದನ್ನು ಪದವಿಪೂರ್ವ ಕೋರ್ಸ್ಗಳಲ್ಲಿ ನಾವೆಲ್ಲರೂ ನೋಡಿದ್ದೇವೆ ಮತ್ತು ನಂತರ ಇಲ್ಲಿಂದ ಪರಿಣಾಮಕಾರಿ ಅನುಮತಿಯನ್ನು ಹೊರತೆಗೆಯಲು ಪ್ರಯತ್ನಿಸುವುದು ಪ್ರಮಾಣಿತ ಕಾರ್ಯವಿಧಾನವಾಗಿದೆ ನಾನು jωε ಅನ್ನು ಹೊರತೆಗೆದು ಮತ್ತು ಇಲ್ಲಿ ಉಳಿದಿರುವುದು ಈ ಬ್ರಾಕೆಟ್ನಲ್ಲಿದೆ ಏನಿದು 0 ಪದ ಪರಿಣಾಮಕಾರಿ ಸಾಪೇಕ್ಷ ಅನುಮತಿಯಂತೆ ಕಾಣುತ್ತದೆ ಆದ್ದರಿಂದ ನಾನು ಅದನ್ನು εr′ ಎಂದು ಕರೆಯುತ್ತೇನೆ ಸ್ಪಷ್ಟವಾಗಿ ಸಂಕೀರ್ಣ ಆದ್ದರಿಂದ ಇದು ಮೂಲ ಮ್ಯಾಕ್ಸ್ವೆಲ್ನMaxwell's ಸಮೀಕರಣದಂತೆಯೇ ಇದೆ ಅಲ್ಲಿ σ 0 ಕೊಟ್ಟಾಗ ε ε0 εr ಪಡೆಯುತ್ತೇನೆ ಅಂದರೆ ಸಾಪೇಕ್ಷ ಸಂಭವನೀಯತೆ ಆದರೆ ನಾನು ಏನು ಮಾಡಬೇಕು 1 ಡಿ ಮಾಧ್ಯಮ ಆದ್ದರಿಂದ ನಾನು ಸರಳವಾಗಿ ಎರಡು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ತೆಗೆದುಕೊಳ್ಳುತ್ತೇನೆ ಇತರ ಸಮೀಕರಣದ ಕರ್ಲ್ ಮತ್ತು ತರಂಗ ಸಮೀಕರಣವನ್ನು ಪಡೆಯಿರಿ ಮತ್ತು ನಾನು ಪಡೆಯುವ ಈ ತರಂಗ ಸಮೀಕರಣದಲ್ಲಿ ಆಗುವ ಏಕೈಕ ಬದಲಾವಣೆಯೆಂದರೆ k02 ಬದಲಿಗೆ εr′ ಈ ರೀತಿಯದ್ದಾಗಿದೆ ಅಲ್ಲಿನ ಸಾಪೇಕ್ಷ ಅನುಮತಿ ಏನೇ ಇರಲಿ ಇಲ್ಲಿಗೆ ಬರುತ್ತದೆ ಆದ್ದರಿಂದ ನಾನು ಈ ಪದವನ್ನು ಇಲ್ಲಿ k′2 ಎಂದು ಕರೆಯಲಿದ್ದೇನೆ ನಾವು ಅನೇಕ ಬಾರಿ ತರಂಗ ಸಮೀಕರಣವನ್ನು ಪಡೆದಿರುವ ಕಾರಣ ಅದನ್ನು ಮತ್ತೊಮ್ಮೆ ಇಲ್ಲಿ ಪಡೆಯುವುದಿಲ್ಲ ನಾವು ಏಕರೂಪದನಷ್ಟ ಮಾಧ್ಯಮವನ್ನು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ನನ್ನ ಬಳಿ ನೀರು ಇದೆ ಎಂದು ನಿಮಗೆ ತಿಳಿದಿರುವಂತೆ ನೀವು ಊಹಿಸಬಹುದು ಮತ್ತು ನಾನು ಅದರೊಳಗೆ FDTD ಮಾಡುತ್ತಿದ್ದೇನೆ ಮತ್ತು ಇದೀಗ ಕೇವಲ 1 D ಮಾಧ್ಯಮವನ್ನು ನಾವು ಯಾವುದೇ ವಸ್ತುವನ್ನು ಪರಿಗಣಿಸುತ್ತಿಲ್ಲ ಆದ್ದರಿಂದ ನಷ್ಟದ ಮಾಧ್ಯಮದಲ್ಲಿ ABCಯ ಪ್ರಭಾವ ಏನು ಎಂದು ನೋಡಲು ನಾವು ಬಯಸುತ್ತೇವೆ ನಷ್ಟ ಮುಕ್ತ ಮಾಧ್ಯಮದಲ್ಲಿ ABCಗೆ ಯಾವುದೇ ತೊಂದರೆಯಿಲ್ಲ ಎಂದು ನೋಡಿದೆ ನಾನು ತರಂಗ ಸಮೀಕರಣವನ್ನು ಪರಿಹರಿಸಿದಾಗ ಇದು ನಾನು ಮೊದಲಿನಂತೆ ಪಡೆಯುವ ಪರಿಹಾರವಾಗಿದೆಇದು ಏನು ಎಂದು ಇಲ್ಲಿ ಯಾವುದೇ ಆಶ್ಚರ್ಯವಿಲ್ಲ k′2 ನಾನು ಈಗಾಗಲೇ ಇಲ್ಲಿ k′2 k02 εr ಪ್ರಸ್ತಾಪಿಸಿದ್ದೇನೆ ಆದ್ದರಿಂದ ಇಲ್ಲಿಂದ ನಾನು k′2 ಅನ್ನು ಈ ಅಭಿವ್ಯಕ್ತಿಯ ವರ್ಗಮೂಲವಾಗಿ ಪಡೆಯಬಹುದು ಒಂದು ಸಂಕೀರ್ಣ ಸಂಖ್ಯೆಯ ವರ್ಗಮೂಲವು ನನಗೆ ಒಂದು ಸಂಕೀರ್ಣ ಸಂಖ್ಯೆಯನ್ನು ನೀಡಲಿದೆ ಆದ್ದರಿಂದ ನಾನು ಇದನ್ನುkr jki ಎಂದು ಬರೆಯಲಿದ್ದೇನೆ ಆದ್ದರಿಂದ ನಾನು ಹೇಳಿದ ಪರಿಹಾರಗಳು ಎರಡೂ ಪ್ಲಸ್ ಮತ್ತು ಮೈನಸ್ ಆದ್ದರಿಂದ ಇದು ನನಗೆ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್backward ತರಂಗ ನೀಡುತ್ತದೆ ಆದ್ದರಿಂದ ಫಾರ್ವರ್ಡ್ ತರಂಗ ಹೇಗಿರುತ್ತದೆ ಒಂದೇ ರೀತಿ ಆದ್ದರಿಂದ ejωt−k′x ಪಡೆಯಲಿದ್ದೇನೆ ಈಗ ಅದನ್ನು ನೈಜಮತ್ತು ಕಾಲ್ಪನಿಕಪದಗಳ ದೃಷ್ಟಿಯಿಂದ ವಿಸ್ತರಿಸೋಣ ಆದ್ದರಿಂದ ನನಗೆ ejωt−k′xe ಸಿಗುತ್ತದೆ ಮತ್ತು ನಂತರ ಏನಾಗುತ್ತದೆ ಆದ್ದರಿಂದ ಅದು ಏನಾಗಲಿದೆ ಅದು ಪ್ಲಸ್ ಅಥವಾ ಮೈನಸ್ ಆಗಿರಲಿ ಆದ್ದರಿಂದ − j × j ನನಗೆ 1 ನೀಡಲಿದೆ ಪ್ಲಸ್ 1 ಆದ್ದರಿಂದ ಸಿಕ್ಕಿದ ಉತ್ತರವನ್ನು ಇನ್ನೊಮ್ಮೆ ಪರಿಶೀಲಿಸುತ್ತೇವೆ ಆದ್ದರಿಂದ ನಾನು ಏನು ಮಾಡುತ್ತೇನೆ ಇದನ್ನು ಪ್ಲಸ್ ಆಗಿ ಬರೆಯಲಿದ್ದೇನೆ ಹೇಗೆ ಜೊತೆಗೆ ಪ್ಲಸ್ ಅಥವಾ ಮೈನಸ್ ಮಾಡುವುದು ನನಗೆ ಬಿಟ್ಟದ್ದು ಚಿಹ್ನೆಯು ki ಆಗಿ ಹೀರಲ್ಪಡುತ್ತದೆ ಆದ್ದರಿಂದ ನಾನು ಇದನ್ನು ಈ ರೀತಿ ಬರೆದರೆ ಈ ಚಿಹ್ನೆಗೆ ಏನಾಗುತ್ತದೆ ಇಲ್ಲಿ ki x ನಾನು ಅದನ್ನು ಮಾಡಬಹುದೇ ತರಂಗವು ನಷ್ಟದ ಮಾಧ್ಯಮದ ಮೂಲಕ ಚಲಿಸುತ್ತಿರುವಾಗ ಅದು ನಶಿಸಬೇಕು ಅದು ವೈಶಾಲ್ಯವನ್ನು ಪಡೆಯಬಾರದು ಆದ್ದರಿಂದ j ಮೈನಸ್ ಅಲ್ಲದ ಕಾರಣ ಇದು ಸರಿಯಾಗಿದೆ ಅಥವಾ x ನ ಚಿಹ್ನೆಯೊಂದಿಗೆ ಮೈನಸ್ ಕೂಡ ಇದೆ ಇದೀಗ ಅದು ಪ್ಲಸ್ ಮತ್ತು ಮೈನಸ್ ಚಿಹ್ನೆ ಆಯಿತು ಆದ್ದರಿಂದ ಹಲವಾರು ಮೈನಸ್ ಚಿಹ್ನೆಯಿಂದ ತರಂಗ ಪ್ರಯಾಣ ಮತ್ತು ಹಿಂದುಳಿದ ತರಂಗ k x ಆಗಿ ಕ್ಷೀಣಿಸುತ್ತದೆ ಈ ತರಂಗ ನಶಿಸುತ್ತದೆಯೇ ಇದು ಉತ್ತಮ ನಶಿಸುವಿಕೆ ಹೊಂದಿದೆ ಈ ತರಂಗ ಯಾವ ದಿಕ್ಕಿನಲ್ಲಿ ಪ್ರಯಾಣಿಸುತ್ತಿದೆ ಇದು ಮೈನಸ್ x ದಿಕ್ಕಿನಲ್ಲಿ ಪ್ರಯಾಣಿಸುತ್ತಿದೆ ಆದ್ದರಿಂದ x ಇಲ್ಲಿಯೇ ಕಡಿಮೆಯಾಗುತ್ತಿದೆ ಆದ್ದರಿಂದ ಈ ತರಂಗವು ಚಲಿಸಿದಂತೆ ನಶಿಸುವುದರಿಂದ ಇದು ಸರಿಯಾಗಿದೆ ನೀವು ಇಲ್ಲಿ ಭೌತಿಕವಾಗಿ ಅರ್ಥಪೂರ್ಣ ಪರಿಹಾರವನ್ನು ಪಡೆಯುತ್ತೀರಾ ಎಂದು ಯಾವಾಗಲೂ ಪರಿಶೀಲಿಸಿ ಇನ್ನೋಡು ವಿಷಯ ಏನೆಂದರೆ ಈ k ಅವಿಭಾಜ್ಯವನ್ನು ನಾನು kr jki ಎಂದು ಬರೆದಿದ್ದೇನೆ kr ಮತ್ತು ki ಎರಡೂ ಧನಾತ್ಮಕ ಸಂಖ್ಯೆಗಳಾಗಿ ಹೊರಹೊಮ್ಮುತ್ತವೆ ನಾನು e −jωt ಹೊಂದಿದ್ದರೆ ಸಮಯಕ್ಕೆ ವಿರುದ್ಧವಾದ ಚಿಹ್ನೆ ಸಮಾವೇಶವನ್ನು ಹೊಂದಿದ್ದರೆ ಏನಾಗಬಹುದು ನಾವು ಇಲ್ಲಿ ಪ್ಲಸ್ ಚಿಹ್ನೆ ಪಡೆಯುತ್ತೇವೆ ಯಾಕೆಂದರೆ ಸಮಯದ ಸಮಾವೇಶವು ಸಮಸ್ಯೆಯ ಭೌತಶಾಸ್ತ್ರವನ್ನು ಬದಲಾಯಿಸುವುದಿಲ್ಲ ಆದರೆ ತರಂಗವು ನಶಿಸುತ್ತದೆ ಆದ್ದರಿಂದ ನಾನು ಮೊದಲೇ ಹೇಳಿದಂತೆ ಕೆಲವು ಸ್ಥಳಗಳು e −jωt ಅನ್ನು ಹೊಂದಿರುತ್ತವೆ ಆ ಸಂದರ್ಭದಲ್ಲಿ ಸಮಾವೇಶವು ಪರಿಣಾಮಕಾರಿ ಅನುಮತಿಯು ಸಕಾರಾತ್ಮಕ ಕಾಲ್ಪನಿಕ ಭಾಗವನ್ನು ಹೊಂದಿರುತ್ತದೆ ಆದ್ದರಿಂದ ಈಗ ನಾವು ಏನು ಮಾಡುತ್ತೇವೆ ನಾವು ಪರಿಗಣಿಸುತ್ತಿರುವ ಪರಿಸ್ಥಿತಿ ಇದು ಗಡಿ ಮತ್ತು ಇಲ್ಲಿ ನಾವು ಘಟನೆಯ ಒಂದು ತರಂಗವನ್ನು ಹೊಂದಿದ್ದೇವೆ ಮತ್ತು ಅಲ್ಲಿ ಪ್ರತಿಬಿಂಬವಿದೆಯೇ ಎಂದು ಕೇಳುತ್ತಿದ್ದೇವೆ ಯಾವಾಗ ಮಾಧ್ಯಮವು ನಷ್ಟವಿಲ್ಲದದ್ದಾಗಿದೆ R 0 ನಾವು ಅದನ್ನು ಈಗಾಗಲೇ ನೋಡಿದ್ದೇವೆ ಆದರೆ ಈಗ ಏನಾಗುತ್ತದೆ ಆದ್ದರಿಂದ ಇಲ್ಲಿ ಸಲ್ಲಿಸಿದ ಒಟ್ಟು ಮೊತ್ತದಲ್ಲಿ ನನ್ನ ಬಳಿ ಏನು ಇದೆ ನಾವು ಇಲ್ಲಿಗೆ ಬರೋಣ ಆದ್ದರಿಂದ ಇದು ನನ್ನ ಹಿನ್ನೆಲೆ ಇದು ಒಟ್ಟು ಕ್ಷೇತ್ರಘಟನೆ ಪ್ಲಸ್ ಪ್ರತಿಫನ ವಾಗಲಿದೆ ನಾವು ಇಲ್ಲಿಯವರೆಗೆ ಎಫ್ಡಿಟಿಡಿ ಅನುಷ್ಠಾನಕ್ಕೆ ಹೋಗುತ್ತಿಲ್ಲ ಕ್ಷೇತ್ರವು ಘಟನೆ ಪ್ಲಸ್ ಪ್ರತಿಫಲನ ಮತ್ತು ನಾನು ನೀಡುತ್ತಿರುವ ಗಡಿ ಸ್ಥಿತಿ ಏನು ddx ಬಲ ಬದಿಗೆ ಇದು ಪ್ಲಸ್ ಅಥವಾ ಮೈನಸ್ ಆಗಿದೆಯೇ ∂E∂x 1c ∂E∂t 0 ಅದನ್ನೇ ನಾವು ಅಳವಡಿಸುತ್ತೇವೆ ಈ ಘಟನೆ ಮುಂದೆ ಪ್ರಯಾಣಿಸುವ ಅಲೆ ಪ್ರತಿಫಲಿತವು ಹಿಮ್ಮುಖ ತರಂಗಆದ್ದರಿಂದ ನಾನು ಈ ರೀತಿಯಾಗಿ ಬರೆಯುತ್ತೇನೆ ejωt−kr x kr xಮತ್ತು ಹಿಮ್ಮುಖ ತರಂಗವನ್ನು ನಾನು R ಪ್ರತಿಫಲನ ಗುಣಾಂಕ ejωtkr xkr x ಎಂದು ಬರೆಯುತ್ತೇನೆ ಈಗ ನಾನು ಈ ಎರಡನ್ನು ಒಟ್ಟಿಗೆ ಸೇರಿಸಿ ಈ ಗಡಿ ಸ್ಥಿತಿಯನ್ನು ಹೇರಲಿದ್ದೇನೆ ಮೊದಲನೆಯದು ಆದ್ದರಿಂದ ಈಗ ಉತ್ಪನ್ನಗಳು dxನಿಂದ ಮೊದಲ 1 D ಅಂತರಕ್ಕೆ ಸಂಬಂಧಿಸಿದಂತೆ ಸಂಭವಿಸುತ್ತವೆ ನಾನು ಪಡೆಯುವ ಮೊದಲ ಪದ − jkr ನಂತರ ಘಟನೆಯ ಮೇಲೆ − ki ∂∂x ಫೀಲ್ಡ್ ಪ್ಲಸ್ R ಬಾರಿ ಪಡೆಯುತ್ತೇನೆ ಈಗ jkr ki ಸಿಗುತ್ತದೆ ಇದು ∂ ∂x ಭಾಗವನ್ನು ನೋಡಿಕೊಳ್ಳುತ್ತದೆ ನಂತರ 1 c ಬರುತ್ತದೆ ಇಲ್ಲಿ ಸಮಯದ ಭಾಗ ಯಾವುದು jω Rjω 0 ಗೆ ಸಮನಾಗಿರುತ್ತದೆ ಇದು ABCಯನ್ನು ಹೇರುತ್ತಿದೆ ಆದ್ದರಿಂದ ಇದರಿಂದ ನಾವು ಏನು ಮಾಡಬಹುದೆಂದರೆ ಎಲ್ಲಾ R ಗಳನ್ನು ಒಂದು ಬದಿಯಲ್ಲಿ ಸಂಗ್ರಹಿಸಿ ಅಭಿವ್ಯಕ್ತಿ ಬರೆದರೆ ಪ್ರತಿಫಲನ ಗುಣಾಂಕ kr − ωc ಸಿಗುವುದು ಅದು ನಿಮಗೆ ಏನು ಹೇಳುತ್ತದೆ ನಮ್ಮ ಎಬಿಸಿ ಪರಿಮಿತಿಯನ್ನು ಹೇರಲು ನಮ್ಮ ಕೈಯಲ್ಲಿರುವ ಒಂದು ನೋಬ್ ಯಾವುದು 1D ABCಅಥವಾ 2 D ಎಬಿಸಿಯಲ್ಲಿ ಇರುವಂತೆ cosθ ಅಂಶವನ್ನು1c ಮೇಲೆ ಹಾಕಿದ್ದೇವೆ ಆದ್ದರಿಂದ ಕೆಲವು ಅರ್ಥದಲ್ಲಿಆ ಸಂಖ್ಯೆಯೊಂದಿಗೆ ಆಡಬಹುದು ಕೆಲವು cosθ ದಿಂದ ಗುಣಿಸಬಹುದು ಆದರೆ ಈಗ ಈ ಪದವಿನ್ಯಾಸವನ್ನು ನೋಡಿದಾಗ ಇಲ್ಲಿ ಏನಾಗುತ್ತದೆ ಮೊದಌ k0 ಯಾವಾಗ ಎಂದು ನೋಡಿ ಆದ್ದರಿಂದ ನಷ್ಟವಿಲ್ಲದ ನಾನೀಗ R 0 ಮಾಡಬೇಕಾದರೆ c ω kr ಎಂದು ತೆಗೆದುಕೊಳ್ಳಬೇಕು ಆಗ 0 ಪ್ರತಿಫಲನ ಗುಣಾಂಕವನ್ನು ಪಡೆಯುತ್ತೇನೆ ಆದರೆ ನಾನು k ಅನ್ನು 0 ಗೆ ಸಮನಾಗಿರದ ನಷ್ಟವನ್ನು ಹೊಂದಿದ್ದರೆ ಈ ಪದವಿನ್ಯಾಸವನ್ನು 0 ಮಾಡಲು ಸಾಧ್ಯವಿಲ್ಲ ನಾನು ಈ ಪದವಿನ್ಯಾಸವನ್ನು ಹೇಗೆ 0 ಮಾಡುತ್ತೇನೆ ಇಲ್ಲಿ ಕಾಲ್ಪನಿಕ ಭಾಗಯಾವಾಗಲೂ ಇರುತ್ತದೆ ನಿಜ ಭಾಗ 0 ಆಗಿರಬಹುದು ಆದರೆ ಪ್ರತಿಫಲನ ಗುಣಾಂಕ ಯಾವಾಗಲೂ ಇರುತ್ತದೆ kr jkiಗೆ ಸಮನಾಗಿ ωc ಮಾಡಬಹುದು ωc ನಿಜವಾದ ಸಂಖ್ಯೆ ωc ಯು kr jkiಗೆ ಹೇಗೆ ಸಮಾನವಾಗಿರುತ್ತದೆ ನಿಜವಾದ ಸಂಖ್ಯೆಯು ಸಂಕೀರ್ಣ ಸಂಖ್ಯೆಗೆ ಹೇಗೆ ಸಮನಾಗಿರುತ್ತದೆ ಎಂಬುದು ಸರಿಯಲ್ಲ ಅದರೊಂದಿಗೆ ನಾನು ಆಡಬಹುದಾದ c ಯ ಯಾವುದೇ ಮೌಲ್ಯವಿಲ್ಲ ಇದರಿಂದ ಈ ಅಭಿವ್ಯಕ್ತಿ 0 ಆಗಬಹುದು ಆದ್ದರಿಂದ R 0 ಅಗಲು ಸಾಧ್ಯವಿಲ್ಲ ಆದ್ದರಿಂದ ಮಾಧ್ಯಮವು ನಷ್ಟವಾಗಿದ್ದರೆ 1D ಯಲ್ಲಿಯೂ ಸಹ ABC ವಿಫಲಗೊಳ್ಳುತ್ತದೆ ಎಂಬ ತೀರ್ಮಾನಕ್ಕೆ ಬರಬಹುದು ಆದ್ದರಿಂದಈ ಪರಿಸ್ಥಿತಿಯ ಸುತ್ತಲಿನ ಪ್ರಾಯೋಗಿಕ ಮಾರ್ಗ ಯಾವುದು ನೀವು ನಷ್ಟದ ಮಾಧ್ಯಮದೊಂದಿಗೆ ಬದುಕಬೇಕು ಎಂದು ಭಾವಿಸೋಣ ಮತ್ತು ನೀವು ABCಯನ್ನು ಅಳವಡಿಸಲು ಬಯಸಿದ್ದೀರಿ ಅದರ ಸುತ್ತಲಿನ ದಾರಿ ಏನು ಈ ತರಂಗಳು ನಶಿಸುತ್ತಿರುವ ಭಾಗದೊಂದಿಗೆ ಯಾವ ರೀತಿಯ ತರಂಗಗಳು ಕರೆಯುತ್ತೇವೆ ಇವುಗಳು ಹೊರಹೊಮ್ಮುವ ತರಂಗಗಳಾಗಿವೆ ಆದ್ದರಿಂದಪರಿಪೂರ್ಣವಲ್ಲದ ಗಡಿ ಸ್ಥಿತಿಯು ಅಂತರದೊಂದಿಗೆ ಕ್ಷೀಣಿಸುತ್ತ್ತಿದ್ದರೂ ಹೊರಹೊಮ್ಮುವ ಅಲೆಗಳ ಬಳಸಬಹುದಾದ ಒಂದು ಗುಣ ಯಾವುದು ಹೀರಿವ ಪರಿಮಿತಿಯನ್ನು ವಸ್ತುಗಳಿಂದ ಮತ್ತಷ್ಟು ದೂರದಲ್ಲಿ ನೀವು ಹಾಕಬೇಕಾಗಿತ್ತು ಅದ್ದುದರಿಂದ ಅದು ಕೂಡ ಅಪೂರ್ಣ ತರಂಗವು ಅದನ್ನು ಹೊಡೆಯುತ್ತದೆಆದರೆ ಇನ್ನೂ ಅದು ಕ್ಷೀಣಿಸುತ್ತದೆ ಆದ್ದರಿಂದ ಸುತ್ತಲಿನ ಕೆಲಸವು ವಸ್ತು ಮತ್ತು ಗಡಿಯ ನಡುವಿನ ದೊಡ್ಡ ಅಂತರವಾಗಿದೆಒಂದು ಕ್ಷಣ 1D ಯಿಂದ ವಿಮುಖನಾದರೂ ಪ್ರತಿಫಲನ ನಷ್ಟವನ್ನು ಹೊಂದಬೇಕಾಗುತ್ತದೆ ನನ್ನ ಪ್ರಕಾರ ನಾವು ಮೊದಲು ನೋಡಿದ ಗುಣಾಂಕ ಶೂನ್ಯೇತರ ಪ್ರತಿಫಲನ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ABC ವಿಫಲಗೊಳ್ಳಲು ಎರಡು ಕಾರಣಗಳು ಇವೆ ಮೊದಲನೆಯದು ಸಹಜವಲ್ಲದ ಘಟನೆಗಳು ನಾವು ಈಗಾಗಲೇ ನೋಡಿದ ಶೂನ್ಯೇತರ ಪ್ರತಿಫಲನ ಗುಣಾಂಕ ಮತ್ತು ಎರಡನೆಯದು ನಷ್ಟದ ಮಾಧ್ಯಮಗಳು ಆದ್ದರಿಂದ ಇದು ಮತ್ತೊಂದು ಪರಿಹಾರವನ್ನು ನೋಡಲು ನಾವು ಬಯಸುವ ಯಾವುದನ್ನಾದರೂ ಹುಡುಕಲು ಪ್ರೇರೇಪಿಸುತ್ತದೆ ಅದು ನನ್ನ ಕಂಪ್ಯೂಟೇಶನಲ್ ಡೊಮೇನ್ನ ಗಾತ್ರವನ್ನು ಹೆಚ್ಚಿಸುವುದಿಲ್ಲ ಮತ್ತು ನನಗೆ ಉತ್ತಮ ನಿಖರತೆಯನ್ನು ನೀಡುತ್ತದೆ